ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಕೋರ್ಸ್ ಪರಿಚಯಕ್ಕಾಗಿ ನಮ್ಮ ಏಳನೇ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ಇಸಿಎಂ ನೆಟ್ವರ್ಕ್ ಗಳು ಮತ್ತು ಇಸಿಎಂ ನ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ನಿರ್ದಿಷ್ಟವಾಗಿ ಈ ಫೈಬರ್ ಗಳ ಸ್ಥಳಾಕೃತಿ ಅಥವಾ ಜೋಡಣೆಯಂತಹ ಕೆಲವು ಸೂಚನೆಗಳ ಮೂಲಕ ಇಸಿಎಂ ಕೋಶಗಳ ಕಾರ್ಯವನ್ನು ಹೇಗೆ ನಿಯಂತ್ರಿಸುತ್ತದೆ ಇದು ಬಿಗಿತ ಮತ್ತು ಎಷ್ಟು ರಾಸಾಯನಿಕದಂತಹ ದೊಡ್ಡ ಗುಣಲಕ್ಷಣಗಳಾಗಿವೆ ಎಂಬುದರ ಕುರಿತು ಮತ್ತು ಉದಾಹರಣೆಗೆ ಕೊಲ್ಲಾಜೆನ್ ನೆಟ್ವರ್ಕ್ ಗಳ ಸಾಂದ್ರತೆಯು ಅದರ ಭೌತಿಕ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರಬಹುದು ಅಥವಾ ಇಸಿಎಂ ನೆಟ್ವರ್ಕ್ ಗಳ ಭೌತಿಕ ಗುಣಲಕ್ಷಣಗಳನ್ನು ನಾವು ಹೇಗೆ ಅಳೆಯುತ್ತೇವೆ ಎಂಬುದರ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ಬಯೋಪಾಲಿಮರ್ ನೆಟ್ವರ್ಕ್ ಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ಪ್ರಮಾಣೀಕರಿಸುವ ಬಗ್ಗೆ ಹೇಗೆ ಅರ್ಥಮಾಡಿಕೊಳ್ಳಬೇಕು ಎಂಬುದರ ಕುರಿತು ಕೆಲವು ಚರ್ಚೆಗಳನ್ನು ಪ್ರಾರಂಭಿಸಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ಕೊನೆಯ ವರ್ಗದಲ್ಲಿ ನಾವು ಇಸಿಎಂ ನೆಟ್ವರ್ಕ್ ಅನ್ನು ಘನ ಅಥವಾ ದ್ರವ ಎಂದು ನಿರೂಪಿಸಲು ಬಯಸುತ್ತೇವೆಯೇ ಎಂಬ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸಿದ್ದೇವೆ ಸ್ಪ್ರಿಂಗ್ ದಂತಹ ಸರಳವಾದ ಘನ ವಸ್ತುವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಒಂದು ದ್ರವದಿಂದ ಒಂದು ಘನವನ್ನು ಪ್ರತ್ಯೇಕಿಸುವ ಅಂಶ ಯಾವುದು ಮತ್ತು ಅವುಗಳ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಅವು ಹೇಗೆ ಪ್ರತಿಕ್ರಿಯಿಸಬಹುದು ಒಂದು ಘನದ ಮೇಲೆ ಬಲವನ್ನು ಅನ್ವಯಿಸಿದ ತಕ್ಷಣ ಒಂದು ತ್ವರಿತ ವಿರೂಪ ಉಂಟಾಗುತ್ತದೆ ಮತ್ತು ವಿರೂಪತೆಯು ಕೊನೆಯವರೆಗೂ ಅಥವಾ ಬಲವನ್ನು ಅನ್ವಯಿಸುವ ಸಮಯದವರೆಗೆ ಉಳಿಯುತ್ತದೆ ಬಲವನ್ನು ತೆಗೆದುಹಾಕಿದ ನಂತರ ಘನವು ಅದರ ಮೂಲ ಸಂರಚನೆಯನ್ನು ಮರಳಿ ಪಡೆಯುತ್ತದೆ ಆದಾಗ್ಯೂ ಅದು ಹೇಗೆ ವಿರೂಪಗೊಳ್ಳುತ್ತದೆ ಅಥವಾ ಸ್ಟ್ರೆಸ್ ಮತ್ತು ಸ್ಟ್ರೈನ್ ನಡುವಿನ ಸಂಬಂಧ ಏನು ಎಂಬುದನ್ನು ಪತ್ತೆಹಚ್ಚುವ ದೃಷ್ಟಿಯಿಂದ ಒಂದು ವಸ್ತುವು ರೇಖೀಯವಾಗಿ ಸ್ಥಿತಿಸ್ಥಾಪಕ ಅಥವಾ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕವಾಗಬಹುದು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮೇಲಿನ ಚರ್ಚೆಯಿಂದ ನಾವು ಏನು ಹೇಳುತ್ತೇವೆ ಸ್ಟ್ರೆಸ್ ಮತ್ತು ಸ್ಟ್ರೈನ್ ವಕ್ರರೇಖೆಯಲ್ಲಿ ಇದು ಸ್ಟ್ರೈನ್ ಎಪ್ಸಿಲಾನ್ ಆಗಿದ್ದರೆ ಅದನ್ನು ವಿಸ್ತರಣೆಯಿಂದ ಮೂಲ ಉದ್ದದಿಂದ ವ್ಯಾಖ್ಯಾನಿಸಲಾಗುತ್ತದೆ ನಂತರ ಇದನ್ನು ಸ್ಟ್ರೆಸ್ ಮತ್ತು ಇದನ್ನು ಫೋರ್ಸ್ ಪ್ರತಿ ಯುನಿಟ್ ಏರಿಯಾ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಸ್ಟ್ರೆಸ್ ಮತ್ತು ಸ್ಟ್ರೈನ್ ರೇಖೀಯವಾಗಿದ್ದರೆ ಈ ಸ್ಲೋಪ್ ಈ ಘನತೆಯ ಸ್ಥಿತಿಸ್ಥಾಪಕತ್ವದ ಯಂಗ್ ನ ಮಾಡ್ಯುಲಸ್ ಆಗಿದೆ ಆದಾಗ್ಯೂ ಒಂದು ವಕ್ರರೇಖೆಯು ಈ ರೀತಿ ಕಾಣುತ್ತಿದ್ದರೆ ಇದು ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವವಾಗಿದೆ ಅಲ್ಲಿ ಸ್ಲೋಪ್ ಬದಲಾಗುತ್ತಲೇ ಇರುತ್ತದೆ ಬಲವನ್ನು ತೆಗೆದುಹಾಕಿದ ನಂತರ ಅದರ ಮೂಲ ಸಂರಚನೆಯನ್ನು ತ್ವರಿತವಾಗಿ ಮರಳಿ ಪಡೆಯುವ ಘನಕ್ಕೆ ಹೋಲಿಸಿದರೆ ದ್ರವದಲ್ಲಿ ಯಾವುದೇ ಬಲವನ್ನು ಪ್ರಯೋಗಿಸಿದಾಗ ಅದು ಹರಿಯುತ್ತಲೇ ಇರುತ್ತದೆ ಮತ್ತು ನೀವು ಬಲವನ್ನು ತೆಗೆದುಹಾಕಿದ ನಂತರ ಅದು ಅದರ ಮೂಲ ಸಂರಚನೆಗೆ ಹಿಂತಿರುಗುವುದಿಲ್ಲ ನಾನು ಬರೆದ ರೀತಿಯಲ್ಲಿ ಘನವು ಟೆನ್ಶನ್ ಅಥವಾ ಸಂಕೋಚನದಲ್ಲಿರುವಾಗ ಆದ್ದರಿಂದ ಇ ಯಂಗ್ ನ ಸ್ಥಿತಿಸ್ಥಾಪಕತ್ವದ ಮಾಡ್ಯುಲಸ್ ಗೆ ಅನುರೂಪವಾಗಿದೆ ಟಿಎಯು ನ ಸಮಾನ ಸಮೀಕರಣವನ್ನು ನಾನು ಜಿ ಗಾಮಾ ಕ್ಕೆ ಸಮನಾಗಿ ಬರೆಯಬಲ್ಲೆ ಈ ಸಂದರ್ಭದಲ್ಲಿ ಟಿಎಯು ಎಂದರೆ ಅನ್ವಯಿಸಲಾದ ಶಿಯರ್ ಒತ್ತಡ ಆದ್ದರಿಂದ ಶಿಯರ್ ಒತ್ತಡವನ್ನು ಸ್ಪರ್ಶಕ ದಿಕ್ಕಿನಲ್ಲಿ ಅನ್ವಯಿಸಲಾಗುತ್ತದೆ ಮತ್ತು ಗಾಮಾ ವು ಶಿಯರ್ ಸ್ಟ್ರೈನ್ ಮತ್ತು ಜಿ ಯು ಶಿಯರ್ ಮಾಡ್ಯುಲಸ್ ಆಗಿದೆ ಆದ್ದರಿಂದ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೇನೆಂದರೆ ಅಗ್ರಾಹ್ಯ ವಸ್ತುಗಾಗಿ ಇ ಅನ್ನು ನಾನ 3 ಜಿ ಎಂದು ಬರೆಯಬಹುದು ಆದ್ದರಿಂದ ಅವು ಸಂಬಂಧಿಸಿವೆ ಎಂದು ತಿಳಿಯುತ್ತದೆ ಬಯೋಪಾಲಿಮರ್ ನೆಟ್ವರ್ಕ್ ಘನವೋ ಅಥವಾ ದ್ರವವೋ ಎಂಬುದು ಈಗ ಪ್ರಶ್ನೆ ಇದು ವಾಸ್ತವವಾಗಿ ಘನವಸ್ತುಗಳು ಮತ್ತು ದ್ರವಗಳ ಕೆಲವು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ಬಳಸುವ ಪದವು ವಿಸ್ಕೊಲಾಸ್ಟಿಕ್ ಆಗಿದೆ ನೀವು ಬಲವನ್ನು ಅನ್ವಯಿಸಿದಾಗ ನಡವಳಿಕೆಯ ಸ್ಥಿತಿಸ್ಥಾಪಕ ಘಟಕಕ್ಕೆ ಕಾರಣವಾಗುವ ಕೆಲವು ತತ್ಕ್ಷಣದ ಪ್ರತಿಕ್ರಿಯೆ ಇರುತ್ತದೆ ಮತ್ತು ನಂತರ ಕೆಲವು ಸಮಯ ಅವಲಂಬಿತ ಪ್ರತಿಕ್ರಿಯೆಯು ಬಲದ ಸ್ನಿಗ್ಧತೆಯ ಘಟಕಕ್ಕೆ ಕಾರಣವಾಗುತ್ತದೆ ಈಗ ನಾವು ವಿರೂಪತೆಯ ಬಗ್ಗೆ ಮಾತನಾಡುವಾಗ ಯಾವುದೇ ನೆಟ್ವರ್ಕ್ ಯಾವುದೇ ರೀತಿಯ ಬಲಕ್ಕೆ ಒಡ್ಡಿಕೊಂಡಾಗ ಅದು ಎರಡು ರೀತಿಯಲ್ಲಿ ವಿರೂಪಗೊಳ್ಳಬಹುದು ಅದರಲ್ಲಿ ಒಂದು ಪರಿಮಾಣವು ಬದಲಾಗಬಹುದು ಮತ್ತು ಇನ್ನೊಂದು ಆಕಾರವನ್ನು ಬದಲಾಯಿಸಬಹುದು ಮ್ಯಾಕ್ರೋ ಮಟ್ಟದಲ್ಲಿ ಹೆಚ್ಚಿನ ಬಯೋಪಾಲಿಮರ್ ನೆಟ್ವರ್ಕ್ ಗಳಿಗೆ ಅಂದರೆ ಮೈಕ್ರಾನ್ ಪ್ರಮಾಣದಲ್ಲಿ ಅಥವಾ ನೂರು ಮೈಕ್ರಾನ್ ವ್ಯಾಪ್ತಿಯಲ್ಲಿ ಪರಿಮಾಣವು ಬದಲಾಗುವುದಿಲ್ಲ ಸೂಕ್ಷ್ಮ ಪ್ರಮಾಣದಲ್ಲಿ ಇದು ನಿಜವಲ್ಲ ಈಗ ನೀವು ಮ್ಯಾಕ್ರೋ ರಿಯಾಲಜಿ ಮತ್ತು ಮೈಕ್ರೋ ರಿಯಾಲಜಿ ಯನ್ನು ವ್ಯಾಖ್ಯಾನಿಸಬಹುದು ಮ್ಯಾಕ್ರೋ ಪ್ರಮಾಣದಲ್ಲಿ ಪರಿಮಾಣವು ಬದಲಾಗುವುದಿಲ್ಲ ಏಕೆಂದರೆ ಈ ಹೆಚ್ಚಿನ ನೆಟ್ವರ್ಕ್ ಗಳು ಹೈಡ್ರಾಟೆಡ್ ಆಗಿರುತ್ತದೆ ಆದಾಗ್ಯೂ ಆಕಾರವು ಬದಲಾಗುತ್ತದೆ ಆದ್ದರಿಂದ ಮರುಹೊಂದಿಸಲು ಸ್ಥಿತಿಸ್ಥಾಪಕ ನಡವಳಿಕೆಯನ್ನು ಪತ್ತೆಹಚ್ಚಲು ನಾವು ಟಿಎಯು ಎಂಬ ಅಭಿವ್ಯಕ್ತಿ ಜಿ ಗಾಮಾ ಕ್ಕೆ ಸಮಾನವಾಗಿರುತ್ತದೆ ಎಂಬ ಸೂತ್ರ ಇದೆ ಗಾಮಾ ಒಂದು ಶಿಯರ್ ಸ್ಟ್ರೈನ್ ಒತ್ತಡ ಟಿಎಯು ಒಂದು ಶಿಯರ್ ಒತ್ತಡ ಜಿ ಸ್ಥಿತಿಸ್ಥಾಪಕತ್ವದ ಶಿಯರ್ ಮಾಡ್ಯುಲಸ್ ಆಗಿದೆ ಒಂದು ದ್ರವಕ್ಕಾಗಿ ನೀವು ಸ್ನಿಗ್ಧತೆಯ ಸಮೀಕರಣ ನ್ಯೂಟನ್ ಗಳ ನಿಯಮವನ್ನು ಹೊಂದಿದ್ದೀರಿ ಅದು ಟಿಎಯು ಎಮ್ ಯು ಗಾಮಾ ಡಾಟ್ tau mu gamma dot ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದು ಶಿಯರ್ ಅಲ್ಲ ಆದರೆ ಶಿಯರ್ ವೇಗದ ಮೇಲಿನ ಅವಲಂಬನೆಗಳು ಮತ್ತು ಎಮ್ ಯು ಸ್ನಿಗ್ಧತೆಯ ಗುಣಾಂಕವಾಗಿದೆ ಈಗ ನಾನು ಸ್ಥಿತಿಸ್ಥಾಪಕ ಘಟಕವನ್ನು ದ್ರವವೆಂದು ಪರಿಗಣಿಸುತ್ತಿದ್ದರೆ ಮತ್ತು ನಾನು ನಿರಂತರ ಒತ್ತಡವನ್ನು ಅನ್ವಯಿಸಿದರೆ ಟಿಎಯು ಜಿ ಗಾಮಾ ಕ್ಕೆ ಸಮನಾಗಿರುತ್ತದೆ ಎಂದು ಮತ್ತು ನನಗೆ ತಿಳಿದಿರುವಂತೆ ಟಿಎಯು ಸ್ಥಿರವಾಗಿದ್ದರೆ ಗಾಮಾ ಕೂಡ ಸ್ಥಿರವಾಗಿರುತ್ತದೆ ಆದ್ದರಿಂದ ಗಾಮಾ ಸ್ಥಿರವಾಗಿದ್ದರೆ ಗಾಮಾ ಡಾಟ್ ಶೂನ್ಯ ಎಂದು ಇದರ ಅರ್ಥ ಟಿಎಯು ಎಂಬ ಸಮೀಕರಣವು ಎಮ್ ಯು ಗಾಮಾ ಡಾಟ್ ಗೆ ಸಮನಾಗಿರುತ್ತದೆ ಮತ್ತು ನಾನು ಘನವನ್ನು ದ್ರವವೆಂದು ಪರಿಗಣಿಸಿದರೆ ಗಾಮಾ ಡಾಟ್ ಶೂನ್ಯ ಆಗಿರುವುದರಿಂದ ಇದು ಎಮ್ ಯು ಅನಂತಯುತ ಎಂದು ಹೇಳಲು ಸಮನಾಗಿರುತ್ತದೆ ಆದ್ದರಿಂದ ಆದರ್ಶ ಸ್ಥಿತಿಸ್ಥಾಪಕ ವಸ್ತುಗಳು ಅನಂತ ಸ್ನಿಗ್ಧತೆಯನ್ನು ಹೊಂದಿವೆ ಎಂದು ಹೇಳುವುದು ಮತ್ತು ನಾವು ಸ್ನಿಗ್ಧತೆ ಮಾಪನಗಳನ್ನು ಮಾಡುವಾಗ ಅಥವಾ ವ್ಯವಸ್ಥೆಗಳ ವೈಜ್ಞಾನಿಕತೆಯನ್ನು ಸ್ಥಿರವಾಗಿ ಕಂಡುಹಿಡಿಯುವಾಗ ಶಿಯರ್ ಇಲ್ಲಿ ಪ್ರಸ್ತುತತೆಯಿಲ್ಲ ಏಕೆಂದರೆ ವಸ್ತು ಸ್ಥಿತಿಸ್ಥಾಪಕವಾಗಿದ್ದರೆ ಇದು ಅನಂತವಾಗಿರುತ್ತದೆ ಎರಡನೆಯದಾಗಿ ನೀವು ಇಸಿಎಂ ನೆಟ್ವರ್ಕ್ ಗಳಂತಹ ದುರ್ಬಲವಾದ ವಸ್ತುಗಳನ್ನು ಹೊಂದಿದ್ದರೆ ಮತ್ತು ಅವುಗಳನ್ನು ಸ್ಥಿರವಾದ ಶಿಯರ್ ಗೆ ಒಡ್ಡಿಕೊಂಡರೆ ಅವು ನಿಜವಾಗಿ ಬೇರ್ಪಡುತ್ತವೆ ಆಗ ಅವುಗಳ ಭೌತಿಕ ಗುಣಲಕ್ಷಣಗಳನ್ನು ನಿರೂಪಿಸುವ ಅಂಶವು ಅಸ್ತಿತ್ವದಲ್ಲಿರಲ್ಲ ಮೇಲಿನ ಕಾರಣಕ್ಕಾಗಿ ಆಂದೋಲಕ ಅಳತೆಗಳನ್ನು ಬಳಸುವುದು ಉತ್ತಮ ಅಂಶವಾಗಿದೆ ಇಲ್ಲಿ ಬರೆದಂತೆ ಮತ್ತು ಆಂದೋಲಕ ಮಾಪನಗಳಿಗಾಗಿ ನಿನ್ನೆ ಈ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿದಂತೆ ಗಾಮಾ ಸ್ಥಿರವಾಗಿಲ್ಲ ಆದರೆ ಇದು ಸೈನ್ ರೇಖೆಯಾಗಿದೆ ಗಾಮಾ ಶೂನ್ಯವು ಆವರ್ತನ ಒಮೆಗಾ ದೊಂದಿಗೆ ವೈಶಾಲ್ಯ ಮತ್ತು ಸೈನ್ ಕರ್ವ್ ಆಗಿದೆ ಆದ್ದರಿಂದ ವಸ್ತುವು ವಿಸ್ಕೊಲಾಸ್ಟಿಕ್ ಆಗಿರಬೇಕಾದರೆ ಟಿ ಸಿಗ್ಮಾ ಈ ಹಂತದ ಅವಲಂಬನೆಯನ್ನು ಹೊಂದಿರುತ್ತದೆ ಅಲ್ಲಿ ಒಂದು ಹಂತದ ಬದಲಾವಣೆಯಿದೆ ಹಾಗಾದರೆ ಹಂತ ಬದಲಾವಣೆ ಎಂದರೇನು ನಾನು ಈ ರೀತಿ ಚಿತ್ರ ಬರೆದರೆ ಇದು ಸಮಯ ಮತ್ತು ಇದು ಸ್ಟ್ರೈನ್ ಆಗಿದ್ದರೆ ಇದು ಒತ್ತಡದ ಪ್ರೊಫೈಲ್ ಆಗಿರುತ್ತದೆ ಮತ್ತು ಈ ವಿಳಂಬವನ್ನು ಡೆಲ್ಟಾ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡೆಲ್ಟಾ ದ ಒಂದು ಹಂತದ ಬದಲಾವಣೆ ಇರುತ್ತದೆ ಒಂದು ವಸ್ತುವು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕವಾಗಿದ್ದರೆ ಡೆಲ್ಟಾ ಶೂನ್ಯವಾಗಿರುತ್ತದೆ ವಸ್ತುವು ಸಂಪೂರ್ಣವಾಗಿ ದ್ರವವಾಗಿದ್ದರೆ ಡೆಲ್ಟಾ ಕ್ಕೆ ಸ್ವಲ್ಪ ಮೌಲ್ಯವಿದೆ ನಾನು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ಒಡೆದು ವಿಸ್ತರಿಸಿ ಬರೆದರೆ ಸಿಗ್ಮಾ ಟಿ ದ ಯು ಒತ್ತಡದ ಮೇಲೆ ಗಾಮಾ0 x ಜಿ ಪ್ರೈಮ್ ಸೈನ್ ಒಮೆಗಾ ಟಿ gamma0 x G' sin omega t ಆಗಿರುತ್ತದೆ ಈ ಘಟಕವು ಸ್ಟ್ರೈನ್ ಕ್ಷೇತ್ರದೊಂದಿಗಿನ ಹಂತದಲ್ಲಿರುತ್ತದೆ ಈಗ ನೋಡುವುದಾದರೆ ನಿಮ್ಮ ಹತ್ತಿರ ಗಾಮಾ0 ಸೈನ್ ಒಮೆಗಾ ಟಿ ಇದೆ ಮತ್ತು ಇದು ಗಾಮಾ0 ಜಿ ಪ್ರೈಮ್ ಸೈನ್ ಒಮೆಗಾ ಟಿ ಮತ್ತು ಜಿ ಡಬಲ್ ಪ್ರೈಮ್ ಕಾಸ್ ಒಮೆಗಾ ಟಿ ಏಕೆಂದರೆ ದ್ರವಕ್ಕಾಗಿ ನೀವು ಅದನ್ನು ಒಡ್ಡಿದಾಗ ಅದು ಹರಿಯುತ್ತದೆ ಆದರೆ ಅದು ಮೂಲ ಸಂರಚನೆಗೆ ಹಿಂತಿರುಗುವುದಿಲ್ಲ ಆದ್ದರಿಂದ ದ್ರವದ ಹರಿವನ್ನು ಮಾಡಲು ಪಂಪ್ ಮಾಡುವ ಶಕ್ತಿಯು ಕಳೆದುಹೋಗುತ್ತದೆ ಇದಕ್ಕಾಗಿಯೇ ಜಿ ಡಬಲ್ ಪ್ರೈಮ್ ಅನ್ನು ನಷ್ಟದ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ನಷ್ಟವು ಶಿಯರ್ ಮಾಡ್ಯುಲಸ್ ಆಗಿದೆ ಏಕೆಂದರೆ ನೀವು ಶಿಯರ್ ಅನ್ನು ಅಳೆಯುತ್ತಿರುವಿರಿ ಮತ್ತು ಜಿ ಪ್ರೈಮ್ ಶೇಖರಣಾ ಶಿಯರ್ ಮಾಡ್ಯುಲಸ್ ಆಗಿರುತ್ತದೆ ಆಂದೋಲಕ ಪ್ರಯೋಗಗಳನ್ನು ಮಾಡಲು ನಾವು ರಿಯೊಮೀಟರ್ ಅನ್ನು ಬಳಸುತ್ತೇವೆ ಮತ್ತೊಮ್ಮೆ ಹಿಂದಿನ ತರಗತಿಯಲ್ಲಿ ನಾವು ರಿಯೊಮೀಟರ್ ಗಾಗಿ ಕೋನ್ ಮತ್ತು ಪ್ಲೇಟ್ ಜಿಯೋಮೆಟ್ರಿ ಯನ್ನು ಹೊಂದಬಹುದು ಎಂದು ಚರ್ಚಿಸಿದ್ದೇವೆ ಇದರಲ್ಲಿ ಕೆಳಭಾಗದ ಪ್ಲೇಟ್ ಸ್ಥಿರವಾಗಿರುತ್ತದೆ ಮತ್ತು ಮಾದರಿಯೊಂದಿಗೆ ಸಂಪರ್ಕದಲ್ಲಿರುವ ಕೆಳಭಾಗದಲ್ಲಿ ಶಂಕುವಿನಾಕಾರದ ರೂಪವಿಜ್ಞಾನವನ್ನು ಹೊಂದಿರುವ ಟಾಪ್ ಪ್ಲೇಟ್ ಇದೆ ಮತ್ತು ಇದು ತಿರುಗುತ್ತಲೇ ಇರುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ಮೇಲಿನ ಚಲಿಸುವ ಭಾಗ ಮತ್ತು ಕೆಳಗಿನ ಸ್ಥಾಯಿ ಭಾಗದ ನಡುವೆ ಮಾದರಿಯನ್ನು ಇರಿಸುತ್ತೀರಿ ಆದ್ದರಿಂದ ಕೋನ್ ಪ್ಲೇಟ್ ರಿಯೋಮೀಟರ್ ಬದಲಿಗೆ ನೀವು ಸಮಾನಾಂತರ ಪ್ಲೇಟ್ ರಿಯೋಮೀಟರ್ ಆಗಿರುವ ಮತ್ತೊಂದು ಜಿಯೋಮೆಟ್ರಿ ಯನ್ನು ಸಹ ಹೊಂದಬಹುದು ಈ ಸಂದರ್ಭದಲ್ಲಿ ಈ ಶಂಕುವಿನಾಕಾರದ ಜಿಯೋಮೆಟ್ರಿ ಯನ್ನು ಹೊಂದುವ ಬದಲು ಮೇಲ್ಭಾಗವು ಈ ರೀತಿಯ ಜಿಯೋಮೆಟ್ರಿ ಯನ್ನು ಹೊಂದಿರುತ್ತದೆ ಆದರೆ ಅದು ತಿರುಗುತ್ತದೆ ನೀವು ಕೋನ್ ಮತ್ತು ಪ್ಲೇಟ್ ರಿಯೋಮೀಟರ್ ಮತ್ತು ಶಂಕುವಿನಾಕಾರದ ಪ್ಲೇಟ್ ಮತ್ತು ಸಮಾನಾಂತರ ಪ್ಲೇಟ್ ರಿಯೋಮೀಟರ್ ಅನ್ನು ಹೊಂದಬಹುದು ಈಗ ಒಂದು ಕೋನ್ ಮತ್ತು ಪ್ಲೇಟ್ ರಿಯೋಮೀಟರ್ ಮಾದರಿಯ ಸಂಪೂರ್ಣ ಮೇಲ್ಭಾಗವು ಒಂದೇ ಒತ್ತಡಕ್ಕೆ ಒಡ್ಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ ಆದರೆ ಸಮಾನಾಂತರ ಪ್ಲೇಟ್ ರಿಯೋಮೀಟರ್ ಗೆ ಇದು ನಿಜವಲ್ಲ ಅಲ್ಲಿ ಮಾದರಿಯ ಮಧ್ಯಭಾಗದಲ್ಲಿರುವ ಸ್ಟ್ರೈನ್ ಶೂನ್ಯ ಮತ್ತು ಸ್ಟ್ರೈನ್ ತುದಿಯಲ್ಲಿ ಗರಿಷ್ಠವಾಗಿರುತ್ತದೆ ಕೋನ್ ಪ್ಲೇಟ್ ರಿಯೋಮೀಟರ್ ಗೆ ಆದ್ಯತೆ ನೀಡಲು ಇದು ಒಂದು ಕಾರಣವಾಗಿದೆ ಜಿ ಪ್ರೈಮ್ ಅಥವಾ ಜಿ ಡಬಲ್ ಪ್ರೈಮ್ ಅನ್ನು ಅಳೆಯಲು ನಿಜವಾಗಿ ಟ್ರ್ಯಾಕ್ ಮಾಡಲಾಗಿರುವುದು ಇದರ ಕೋನೀಯ ಸ್ಥಾನದ ಉಲ್ಲೇಖದ ಅಂಶವಿದೆ ಅದು ತಿರುಗುವಾಗ ನೀವು ಅದರ ಕೋನೀಯ ಸ್ಥಾನವನ್ನು ಟ್ರ್ಯಾಕ್ ಮಾಡಬಹುದು ನೀವು ಟ್ರ್ಯಾಕ್ ಮಾಡಬಹುದಾದ ಎರಡನೆಯ ವಿಷಯವೆಂದರೆ ಆ ನಿರ್ದಿಷ್ಟ ಆವರ್ತನದಲ್ಲಿ ಮಾದರಿಯನ್ನು ತಿರುಗಿಸಲು ಅನ್ವಯಿಸಲಾಗುವ ಟಾರ್ಕ್ ರಿಯೊಮೀಟರ್ ನೊಂದಿಗೆ ನೀವು ಎರಡು ವಿಭಿನ್ನ ರೀತಿಯ ಪ್ರಯೋಗಗಳನ್ನು ಮಾಡಬಹುದು ಅದರಲ್ಲಿ ಒಂದನ್ನು ನಿಯಂತ್ರಿತ ವೇಗ ಪ್ರಯೋಗ ಎಂದು ಕರೆಯಲಾಗುತ್ತದೆ ಮತ್ತು ನಿರ್ದಿಷ್ಟ ಆವರ್ತನದಲ್ಲಿ ನೀವು ಅದನ್ನು ತಿರುಗಿಸುತ್ತೀರಿ ಮತ್ತು ಆ ಆವರ್ತನವನ್ನು ಕಾಪಾಡಿಕೊಳ್ಳಲು ಎಷ್ಟು ಟಾರ್ಕ್ ಅಗತ್ಯವಿದೆ ಎಂಬುದನ್ನು ನೀವು ಟ್ರ್ಯಾಕ್ ಮಾಡುತ್ತೀರಿ ಒಂದರ್ಥದಲ್ಲಿ ನೀವು ಮಾದರಿಯ ಮೇಲೆ ಹೇರುತ್ತಿರುವ ಒತ್ತಡವನ್ನು ನೀವು ನಿಯಂತ್ರಿಸುತ್ತಿರುವಿರಿ ಸಮಾನಾಂತರವಾಗಿ ನಿಯಂತ್ರಿತ ಒತ್ತಡದ ಕಾರ್ಯಾಚರಣೆ ಎಂದು ಕರೆಯಲ್ಪಡುವ ಮತ್ತೊಂದು ಕಾರ್ಯಾಚರಣೆಯ ವಿಧಾನವಿರಬಹುದು ಇದರಲ್ಲಿ ನೀವು ಮಾದರಿಯ ಮೇಲೆ ಹೇರುತ್ತಿರುವ ಟಾರ್ಕ್ ಪ್ರಮಾಣವನ್ನು ನೀವು ನಿಜವಾಗಿಯೂ ನಿಯಂತ್ರಿಸುತ್ತೀರಿ ಮತ್ತು ನೀವು ಟ್ರ್ಯಾಕ್ ಮಾಡುವುದು ಮಾದರಿಯ ಮೇಲೆ ಎಷ್ಟು ಒತ್ತಡವನ್ನು ಬೀರುತ್ತದೆ ಎಂದು ರಿಯೊಮೀಟರ್ ಬಳಸಿ ಅಳೆಯಬಹುದಾದ ಅಳತೆಗಳನ್ನು ಸಂಕ್ಷಿಪ್ತವಾಗಿ ನಾವು ಪರಿಹರಿಸಬಹುದು ಸ್ಪಷ್ಟವಾದ ಸರಳವಾದ ಪ್ರಕರಣವೆಂದರೆ ಸ್ಟ್ರೆಸ್ ಸ್ಟ್ರೈನ್ ಸಂಬಂಧ ವಸ್ತುವು ಸ್ಥಿತಿಸ್ಥಾಪಕವಾಗಿದ್ದರೆ ಆದ್ದರಿಂದ ಸ್ಥಿತಿಸ್ಥಾಪಕ ವಸ್ತುಗಳಿಗಾಗಿ ನೀವು ಇದನ್ನು ನಿಯಂತ್ರಿತ ವೇಗದ ಪ್ರಕರಣವನ್ನು ಬಳಸಿ ಅಥವಾ ನಿಯಂತ್ರಣ ಒತ್ತಡ ಪ್ರಯೋಗವನ್ನು ಮಾಡಬಹುದು ನೀವು ಅದನ್ನು ಎರಡೂ ರೀತಿಯಲ್ಲಿ ಮಾಡಬಹುದು ಮತ್ತು ನಾನು ಎರಡು ವಕ್ರಾಕೃತಿಗಳನ್ನು ಎಳೆದಿದ್ದೇನೆ ಅಲ್ಲಿ ಒತ್ತಡ ಸ್ಥಿರವಾಗಿರುವ ನೀಲಿ ಕರ್ವ್ ಮತ್ತು ಅದು ಒತ್ತಡದಿಂದ ಸ್ವತಂತ್ರವಾಗಿರುತ್ತದೆ ಎಂದು ನೀವು ಗಮನಿಸುವಿರಿ ಆದ್ದರಿಂದ ರೇಖೆಯ ಸ್ಲೋಪ್ ನಿಮಗೆ ಮಾಡ್ಯುಲಸ್ ನೀಡುತ್ತದೆ ರೇಖೀಯ ಸ್ಥಿತಿಸ್ಥಾಪಕ ವಸ್ತುಗಾಗಿ ನೀವು ಇದನ್ನು ಗಮನಿಸಬಹುದು ಆದ್ದರಿಂದ ನೀವು ಎಷ್ಟೇ ಒತ್ತಡವನ್ನು ಹೊಂದಿದ್ದರೂ ಅದು ಯಾವಾಗಲೂ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ಇನ್ನೊಂದು ಪ್ರಕರಣವೆಂದರೆ ಈ ರೇಖೆಯು ನಿಮಗೆ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕ ನಡವಳಿಕೆಯನ್ನು ನೀಡುತ್ತದೆ ಆದ್ದರಿಂದ ವಕ್ರರೇಖೆಯ ಸ್ಲೋಪ್ ಬದಲಾಗುತ್ತಿದ್ದರೆ ಈಗ ಒಂದು ವಿಷಯವೆಂದರೆ ನೀವು ಒಂದು ರೀತಿಯ ಪ್ರಯೋಗವನ್ನು ಸಹ ಮಾಡಬಹುದು ಇದನ್ನು ಸ್ಟ್ರೆಸ್ ರೇಲಾಕ್ಸ್ಯಾಷನ್ ಪ್ರಕಾರದ ಪ್ರಯೋಗ ಎಂದು ಕರೆಯಲಾಗುತ್ತದೆ ಅಲ್ಲಿ ನಿಮ್ಮ ಇನ್ಪುಟ್ ಒತ್ತಡ ಆಗಿರುತ್ತೆ ಆದ್ದರಿಂದ ಒಂದು ನಿರ್ದಿಷ್ಟ ಹಂತದಲ್ಲಿ ನೀವು ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ವಿಧಿಸುತ್ತೀರಿ ಮತ್ತು ನೀವು ಅದನ್ನು ಕೆಲವು ವಿಸ್ತೃತ ಅವಧಿಗೆ ಸ್ಥಿರವಾಗಿರಿಸುತ್ತೀರಿ ಮತ್ತು ಸಿಸ್ಟಮ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ ವಿಸ್ಕೊಲಾಸ್ಟಿಕ್ ಮಾದರಿಗಳಿಗಾಗಿ ಈ ಸ್ಟ್ರೆಸ್ ರೇಲಾಕ್ಸ್ಯಾಷನ್ ಪ್ರಯೋಗಗಳನ್ನು ನಡೆಸಲಾಗುತ್ತದೆ ನೀವು ಗಮನಿಸುವುದು ಒತ್ತಡದ ದೃಷ್ಟಿಯಿಂದ ತಕ್ಷಣದ ಪ್ರತಿಕ್ರಿಯೆ ಇರುತ್ತದೆ ಆದರೆ ನಂತರ ನಿಧಾನವಾಗಿ ಒತ್ತಡವು ಕಡಿಮೆಯಾಗುತ್ತಲೇ ಇರುತ್ತದೆ ಒತ್ತಡ ಏಕೆ ಕಡಿಮೆಯಾಗುತ್ತಿದೆ ಇದು ನೆಟ್ವರ್ಕ್ ನ ಆಂತರಿಕ ಮರುಜೋಡಣೆ ಅಥವಾ ಪ್ರತಿಕ್ರಿಯೆಯ ರೇಲಾಕ್ಸ್ಯಾಷನ್ ಅನ್ನು ಸೂಚಿಸುತ್ತದೆ ಆದ್ದರಿಂದ ಸ್ಟ್ರೆಸ್ ರೇಲಾಕ್ಸ್ಯಾಷನ್ ಎಂಬ ಪದವನ್ನು ಹೇಳಲಾಗುತ್ತದೆ ಆದ್ದರಿಂದ ನೀವು ಎರಡು ಪ್ರಕರಣಗಳನ್ನು ಹೊಂದಬಹುದು ಮತ್ತೆ ನಾನು ಅದನ್ನು ಎರಡು ರೀತಿಯಲ್ಲಿ ಬರೆದಿದ್ದೇನೆ ಅದು ನೀಲಿ ಕರ್ವ್ ಆದರೆ ಅದು ಇಳಿಯುವಾಗ ಸ್ವಲ್ಪ ಮೌಲ್ಯಕ್ಕೆ ಸ್ಯಾಚುರೇಟ್ ಆಗುತ್ತದೆ ಮೌಲ್ಯದ ಕೆಂಪು ಕರ್ವ್ ನೊಂದಿಗೆ ಅದು ಶೂನ್ಯಕ್ಕೆ ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಕೆಂಪು ವಕ್ರರೇಖೆಯೊಂದಿಗೆ ನೀವು ವಿಸ್ಕೋಎಲಾಸ್ಟಿಕ್ ದ್ರವಕ್ಕಾಗಿ ನೀವು ಗಮನಿಸುವಿರಿ ಮತ್ತು ಕೊನೆಯಲ್ಲಿ ಇದು ಪ್ಲಾಟ್ಟ್ಯೂ ಶೂನ್ಯಕ್ಕೆ ಹೋಗುತ್ತದೆ ಆದಾಗ್ಯೂ ಈ ನೀಲಿ ವಕ್ರರೇಖೆಯಂತೆಯೇ ಇದು ಕೆಲವು ಸೀಮಿತ ಮೌಲ್ಯಕ್ಕೆ ಪ್ಲಾಟ್ಟ್ಯೂ ಆಗಿದ್ದರೆ ನೀವು ವಿಸ್ಕೋಎಲಾಸ್ಟಿಕ್ ಘನವಸ್ತುಗಳ ವರ್ತನೆಯನ್ನು ಗಮನಿಸುತ್ತಿದ್ದೀರಿ ಮತ್ತು ಇದು ಈ ನೆಟ್ವರ್ಕ್ ನ ಸಮತೋಲನ ಮಾಡ್ಯುಲಸ್ ಆಗಿದೆ ನೀವು ಹಾಗೆ ಮಾಡಬಹುದು ಮತ್ತು ಒತ್ತಡವನ್ನು ನೀವು ಹೆಚ್ಚು ಇಟ್ಟುಕೊಂಡಿದ್ದು ನೀವು ವಿರೂಪವನ್ನು ಬಹಳ ವೇಗವಾಗಿ ಹೇರುತ್ತೀರಿ ಅದಕ್ಕಾಗಿಯೇ ಅದು ಹೆಚ್ಚುತ್ತಿದೆ ಮತ್ತು ನಂತರ ನೀವು ಆ ಮಟ್ಟದ ಒತ್ತಡವನ್ನು ನಿರ್ವಹಿಸುವಿರಿ ನೀವು ಅದನ್ನು ಬಲಕ್ಕೆ ಒಡ್ಡಿಕೊಳ್ಳುವ ಮತ್ತೊಂದು ಪ್ರಯೋಗ ಮಾಡಬಹುದು ಸ್ಥಿರ ಸಮಯಕ್ಕೆ ಅದನ್ನು ನಿರ್ದಿಷ್ಟ ಪ್ರಮಾಣದ ಬಲಕ್ಕೆ ಒಡ್ಡಿ ಮತ್ತು ವ್ಯವಸ್ಥೆಯು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನೋಡಿ ಈ ರೀತಿಯ ಪ್ರಯೋಗಗಳನ್ನು ಕ್ರೀಪ್ ಪ್ರಯೋಗಗಳು ಎಂದು ಕರೆಯಲಾಗುತ್ತದೆ ಮತ್ತು ನಿರಂತರ ಒತ್ತಡದಲ್ಲಿರುವ ಆ ರೀತಿಯ ಅಂಗಾಂಶಗಳ ಗುಣಲಕ್ಷಣಗಳನ್ನು ಪತ್ತೆಹಚ್ಚಲು ಇವು ಮುಖ್ಯವಾಗಿವೆ ಉದಾಹರಣೆಗೆ ನಮ್ಮ ದೇಹದಲ್ಲಿನ ಮೂಳೆಗಳು ನಿರಂತರ ಸಂಕೋಚನದಲ್ಲಿದೆ ಅಥವಾ ರಕ್ತದೊತ್ತಡದಲ್ಲಿ ರಕ್ತನಾಳವು ನಿರಂತರವಾಗಿ ರಕ್ತದೊತ್ತಡ ರಕ್ತದ ಹರಿವಿಗೆ ಒಡ್ಡಿಕೊಳ್ಳುವ ಒಂದು ಸಂದರ್ಭವಾಗಿದೆ ಮತ್ತು ಅದರಿಂದಾಗಿ ಯಾವಾಗಲೂ ಒತ್ತಡವಿರುತ್ತದೆ ಈ ಪ್ರಯೋಗಗಳನ್ನು ಮಾಡುವುದರಿಂದ ಮಾದರಿಯನ್ನು ದೀರ್ಘಕಾಲದವರೆಗೆ ನಿರಂತರ ಒತ್ತಡಕ್ಕೆ ಒಡ್ಡಿ ಮತ್ತು ಆ ಸಮಯದಲ್ಲಿ ಒತ್ತಡವು ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು ಸ್ಟ್ರೈನ್ ಪ್ರತಿಕ್ರಿಯೆಯಲ್ಲಿ ಕಂಡುಬರುವ ಸಂಗತಿಯೆಂದರೆ ನೀವು ಒತ್ತಡವನ್ನು ಹೇರಿದ ತಕ್ಷಣ ತತ್ಕ್ಷಣದ ಒತ್ತಡ ಉಂಟಾಗುತ್ತದೆ ಮತ್ತು ಇದು ವರ್ತನೆಯ ಸ್ಥಿತಿಸ್ಥಾಪಕ ಅಂಶಕ್ಕೆ ಕಾರಣವಾಗುತ್ತದೆ ಸ್ಟ್ರೈನ್ ತತ್ಕ್ಷಣದ ನಂತರ ವಕ್ರರೇಖೆಯ ಈ ಭಾಗವು ಗರಿಷ್ಠ ಮಟ್ಟವನ್ನು ತಲುಪುವವರೆಗೆ ಸುಮಾರು ರೇಖೀಯ ಹೆಚ್ಚಳ ಕಂಡುಬರುತ್ತದೆ ವಕ್ರರೇಖೆಯ ಮೊದಲ ಎರಡು ಭಾಗಗಳನ್ನು ಕ್ರೀಪ್ ಎಂದು ಕರೆಯಲಾಗುತ್ತದೆ ವಕ್ರರೇಖೆಯ ಮುಂದಿನ ಎರಡು ಭಾಗವನ್ನು ನೀವು ಕೈಬಿಟ್ಟ ನಂತರ ಒತ್ತಡವು ಮತ್ತೆ ಶೂನ್ಯಕ್ಕೆ ಇಳಿಯುತ್ತದೆ ನೀವು ಪಡೆಯುವುದು ಇದೇ ರೀತಿಯ ಪ್ರತಿಕ್ರಿಯೆಯಾಗಿದೆ ಆದರೆ ಅದು ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಮತ್ತೆ ತತ್ಕ್ಷಣ ಸ್ಟ್ರೈನ್ ನಲ್ಲಿ ಇಳಿಕೆಯಾಗುತ್ತದೆ ಏಕೆಂದರೆ ಇದು ಸ್ಥಿತಿಸ್ಥಾಪಕ ಘಟಕದ ನೆಟ್ವರ್ಕ್ ನ ರೇಲಾಕ್ಸ್ಯಾಷನ್ ಮತ್ತು ನಂತರ ಮತ್ತೊಂದು ಇಳಿಕೆ ಇದೆ ಆದರೆ ಇದು ಶೂನ್ಯಕ್ಕೆ ಇಳಿಯುವುದಿಲ್ಲ ಅದು ಕೆಲವು ಮೌಲ್ಯಗಳಿಗೆ ಇಳಿಯುತ್ತದೆ ಮತ್ತು ಇದು ಸ್ವಲ್ಪ ಮೌಲ್ಯಕ್ಕೆ ಇಳಿದರೆ ಈ ಭಾಗವು ಪ್ರತಿಕ್ರಿಯೆಯ ಮರುಪಡೆಯಲಾಗದ ಭಾಗವಾಗಿರುತ್ತದೆ ಸ್ಥಿತಿಸ್ಥಾಪಕ ಹರಿವುಗಳಿಗೆ ಇದು ಕಾರಣವಾಗಿದೆ ಆವರ್ತನ ಸ್ವೀಪ್ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರಯೋಗವನ್ನು ಸಹ ನೀವು ಮಾಡಬಹುದು ಇದು ತುಂಬಾ ಸಾಮಾನ್ಯವಾಗಿದೆ ಮತ್ತು ಸಮಯ ಮುಂದುವರೆದಂತೆ ಕೊಲ್ಲಾಜೆನ್ ನೆಟ್ವರ್ಕ್ ಗಳು ಹೇಗೆ ವಿಕಸನಗೊಳ್ಳುತ್ತವೆ ಎಂಬುದನ್ನು ಪತ್ತೆಹಚ್ಚಲು ಇದು ನಿಮಗೆ ಅನುವು ಮಾಡಿಕೊಡುತ್ತದೆ ಮತ್ತು ಇದು ಒಂದು ನಿರ್ದಿಷ್ಟ ರೀತಿಯ ಒತ್ತಡಗಳಿಗೆ ನಿರ್ದಿಷ್ಟ ಸಮಯಕ್ಕೆ ಅಥವಾ ನಿರ್ದಿಷ್ಟ ವೇಗದಲ್ಲಿ ಸಹ ಒಡ್ಡಿಕೊಳ್ಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಆವರ್ತನದ ಕಾರ್ಯವಾಗಿ ಜಿ ಪ್ರೈಮ್ ಮತ್ತು ಜಿ ಡಬಲ್ ಪ್ರೈಮ್ ಅನ್ನು ಸೂಚಿಸಿದ್ದೀನಿ ಆದ್ದರಿಂದ ವಾಸ್ತವವಾಗಿ ಅನುಸರಿಸುವ ಆವರ್ತನವು ಲಾಗ್ ಸ್ಕೇಲ್ ನಲ್ಲಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು 0 001 0 01 0 11 10 100 ಹೀಗೆ ಮಾಡಬಹುದು ಹೆಚ್ಚು ಅವಧಿಗಳಿಗಾಗಿ ದೊಡ್ಡ ಆವರ್ತನ ಶ್ರೇಣಿಗಳು ಮತ್ತು ನೆಟ್ವರ್ಕ್ ನ ವರ್ತನೆ ಏನು ಎಂದು ನೀವು ಟ್ರ್ಯಾಕ್ ಮಾಡುತ್ತೀರಿ ಆದ್ದರಿಂದ ನೀವು ಗಮನಿಸಿದ ಒಂದು ವಿಷಯವಿದೆ ಜಿ ಡಬಲ್ ಪ್ರೈಮ್ ನೀಲಿ ಕರ್ವ್ ಒಂದು ನಿರ್ದಿಷ್ಟ ಆವರ್ತನ ಶ್ರೇಣಿಗೆ ಕೆಂಪು ಕರ್ವ್ ಗಿಂತ ಮೇಲಿರುತ್ತದೆ ಆದ್ದರಿಂದ ಆರಂಭದಲ್ಲಿ ನೆಟ್ವರ್ಕ್ ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿರುತ್ತದೆ ಆದರೆ ನೀವು ಹಾಗೆ ಇಟ್ಟುಕೊಂಡರೆ ಶೇಖರಣಾ ಘಟಕಕ್ಕಿಂತ ಸ್ನಿಗ್ಧತೆಯ ಘಟಕ ಅಥವಾ ಕೊನೆಯ ಘಟಕವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮತ್ತು ಇಲ್ಲಿ ನೀವು ನೆಟ್ವರ್ಕ್ ಅನ್ನು ನಿಧಾನವಾಗಿ ವಿರೂಪಗೊಳಿಸುತ್ತಿರುವುದರಿಂದ ನೀವು ಈ ಆಂತರಿಕ ವ್ಯವಸ್ಥೆಗಳನ್ನು ಹೊಂದಬಹುದು ಮತ್ತು ಸಿಸ್ಟಮ್ ರಿಲ್ಯಾಕ್ಸ್ ಆಗುತ್ತದೆ ಆದರೆ ನೀವು ಹೆಚ್ಚಿನ ಆವರ್ತನದಲ್ಲಿ ವಿರೂಪಗೊಳಿಸಲು ಪ್ರಾರಂಭಿಸಿದರೆ ನೀವು ನೋಡುವುದು ಜಿ ಪ್ರೈಮ್ ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ ಜಿ ಪ್ರೈಮ್ ಸಹ ಸ್ಯಾಚುರೇಟ್ ಆಗುತ್ತದೆ ಆದ್ದರಿಂದ ಜಿ ಪ್ರೈಮ್ ಹೆಚ್ಚಾಗುತ್ತದೆ ಏಕೆಂದರೆ ವ್ಯವಸ್ಥೆಗೆ ರಿಲ್ಯಾಕ್ಸ್ ಆಗಲು ಸಾಕಷ್ಟು ಸಮಯವಿರುವುದಿಲ್ಲ ಈ ಕ್ರಾಸ್ಒವರ್ ಪಾಯಿಂಟ್ ನೆಟ್ವರ್ಕ್ ನ ರಿಲ್ಯಾಕ್ಸೆಷನ್ ಸಮಯದ ಪ್ರಮಾಣಕ್ಕೆ ಅನುರೂಪವಾಗಿದೆ ನಿಮಗೆ ತಿಳಿದಿರುವಂತೆ ಹೆಚ್ಚಿನ ಇಸಿಎಂ ನೆಟ್ವರ್ಕ್ ಗಳು ಉದಾಹರಣೆಯಾಗಿ ಹೈಲುರಾನಿಕ್ ಆಮ್ಲವು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಸಿಸ್ಟಮ್ ಜೆಲ್ ನ ಸ್ವರೂಪ ಪಡೆಯುವಾಗ ಅಥವಾ ಕೆಲವು ಕಿಣ್ವದ ಉಪಸ್ಥಿತಿಯಲ್ಲಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಪತ್ತೆಹಚ್ಚಲು ನೀವು ಆಸಕ್ತಿ ಹೊಂದಿರಬಹುದು ಆದ್ದರಿಂದ ನೀವು ಏನು ಮಾಡಬಹುದೆಂದರೆ ನೀವು ಸಮಯದ ಸ್ವೀಪ್ ನ್ನು ಮಾಡಬಹುದು ಅಲ್ಲಿ ಒತ್ತಡ ಮತ್ತು ವೈಶಾಲ್ಯವನ್ನು ಸ್ಥಿರವಾಗಿರಿಸಿಕೊಳ್ಳಬಹುದು ಮತ್ತು ನೀವು ಜಿ ಪ್ರೈಮ್ ಮತ್ತು ಜಿ ಡಬಲ್ ಪ್ರೈಮ್ ಅನ್ನು ಸಮಯದ ಕಾರ್ಯವಾಗಿ ಗಮನಿಸಬಹುದು ಇಲ್ಲಿ ನೀವು ನೋಡುತ್ತಿರುವುದು ಜಿ ಪ್ರೈಮ್ ಜೆಲ್ ಪಾಲಿಮರೀಕರಣಗೊಳ್ಳುತ್ತಿದ್ದರೆ ಜಿ ಯು ಸಮಯದೊಂದಿಗೆ ಹೆಚ್ಚಾಗುತ್ತದೆ ಮತ್ತು ನಂತರ ಜಿ ಡಬಲ್ ಪ್ರೈಮ್ ನಿಂದ ಸ್ಯಾಚುರೇಟ್ ಆಗುತ್ತದೆ ಆದ್ದರಿಂದ ನೀವು ತುಂಬಾ ಸ್ನಿಗ್ಧತೆಯ ವಸ್ತುಗಳೊಂದಿಗೆ ಪ್ರಾರಂಭಿಸಿದರೆ ಅದು ನಂತರ ಪಾಲಿಮರೀಕರಣಗೊಳ್ಳುತ್ತದೆ ಮತ್ತು ತಂತುಗಳನ್ನು ರೂಪಿಸುತ್ತದೆ ಆದ್ದರಿಂದ ಗರಿಷ್ಠ ಜಿ ಡಬಲ್ ಪ್ರೈಮ್ ಆರಂಭಿಕ ಸಮಯದ ಹಂತದಲ್ಲಿರುತ್ತದೆ ಮತ್ತು ನೆಟ್ವರ್ಕ್ ಹೆಚ್ಚು ಹೆಚ್ಚು ಪಾಲಿಮರೀಕರಣಗೊಂಡಂತೆ ಅದು ಇಳಿಯುತ್ತದೆ ನಾನ್ ನ್ಯೂಟೋನಿಯನ್ ನೆಟ್ವರ್ಕ್ ಗಳಂತಹ ನೆಟ್ವರ್ಕ್ ಗಳ ನಡವಳಿಕೆಯನ್ನು ಕಂಡುಹಿಡಿಯಲು ನೀವು ಏನು ಮಾಡಬಹುದು ಎಂದರೆ ನೀವು ಸ್ನಿಗ್ಧತೆಯನ್ನು ಶಿಯರ್ ವೇಗದ ಕಾರ್ಯವಾಗಿ ಟ್ರ್ಯಾಕ್ ಮಾಡಬಹುದು ಶಿಯರ್ ವೇಗದ ಒಂದು ನಿರ್ದಿಷ್ಟ ಮೌಲ್ಯದ ಸ್ನಿಗ್ಧತೆಯು ಸ್ಥಿರವಾಗಿರುತ್ತದೆ ಮತ್ತು ನಂತರ ಇಳಿಯುತ್ತದೆ ಆದ್ದರಿಂದ ಈ ರೀತಿಯ ದ್ರವವನ್ನು ಶಿಯರ್ ಯನ್ನು ತೆಳುವಾಗಿಸುವ ದ್ರವ ಎಂದು ಕರೆಯಲಾಗುತ್ತದೆ ನಮಗೆ ಗಾಮಾ ಡಾಟ್ ಇದೆ ಮತ್ತು ನೀವು ಎಮ್ ಯು ಅಥವಾ ಸ್ನಿಗ್ಧತೆಯನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ನೀವು ಮೂರು ವಿಭಿನ್ನ ಪ್ರತಿಕ್ರಿಯೆಗಳನ್ನು ಹೊಂದಿರಬಹುದು ಇದು ನ್ಯೂಟೋನಿಯನ್ ದ್ರವವಾಗಿದೆ ಏಕೆಂದರೆ ಎಮ್ ಯು ಸ್ಥಿರವಾಗಿದ್ದಾಗ ಅದು ಗಾಮಾ ಡಾಟ್ ಮೇಲೆ ಯಾವುದೇ ಅವಲಂಬನೆಯನ್ನು ಪ್ರದರ್ಶಿಸುವುದಿಲ್ಲ ಮತ್ತು ನೀವು ಅದನ್ನು ನ್ಯೂಟೋನಿಯನ್ ದ್ರವ ಎಂದು ಕರೆಯುತ್ತೀರಿ ಈ ಇತರ ಎರಡೂ ದ್ರವಗಳು ನಾನ್ ನ್ಯೂಟೋನಿಯನ್ ಗಳಾಗಿವೆ ಇದನ್ನು ಶಿಯರ್ ಯನ್ನು ತೆಳುವಾಗಿಸುವ ದ್ರವ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಶಿಯರ್ ಯನ್ನು ದಪ್ಪವಾಗಿಸುವ ದ್ರವ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕಾಲಾನಂತರದಲ್ಲಿ ಸ್ನಿಗ್ಧತೆಯು ಬದಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಮಾಡಬಹುದಾದ ಪ್ರಯೋಗಗಳ ಸಂಖ್ಯೆ ಸಾಕಷ್ಟು ದೊಡ್ಡದಾಗಿದೆ ನೀವು ಸ್ಟ್ರೆಸ್ ಸ್ಟ್ರೈನ್ ವಕ್ರಾಕೃತಿಗಳನ್ನು ಮಾಡಬಹುದು ನೀವು ಒತ್ತಡದ ರಿಲ್ಯಾಕ್ಕ್ಸೆಷನ್ ಪ್ರಯೋಗಗಳನ್ನು ಮಾಡಬಹುದು ಕ್ರೀಪ್ ಪ್ರಯೋಗಗಳಾಗಿದ್ದರೂ ಸಹ ನೀವು ಕ್ರೀಪ್ ಚೇತರಿಕೆ ರೀತಿಯ ಪ್ರಯೋಗಗಳನ್ನು ಮತ್ತು ಆವರ್ತನ ಸ್ವೀಪ್ ಯನ್ನು ಮಾಡಬಹುದು ನೀವು ಆಂಪ್ಲಿಟ್ಯೂಡ್ ಸ್ವೀಪ್ ಯನ್ನು ಸಹ ಮಾಡಬಹುದು ಆದ್ದರಿಂದ ಆವರ್ತನ ಸ್ವೀಪ್ ನಲ್ಲಿ ನೀವು ಜಿ ಪ್ರೈಮ್ ಮತ್ತು ಜಿ ಡಬಲ್ ಪ್ರೈಮ್ ಅನ್ನು ಟ್ರ್ಯಾಕ್ ಮಾಡುವಾಗ ಆವರ್ತನ ಎಫ್ ಬದಲಾವಣೆಯಾಗುತ್ತದೆ ನೀವು ಆಂಪ್ಲಿಟ್ಯೂಡ್ ಸ್ವೀಪ್ ನಲ್ಲಿ ಅದೇ ಕೆಲಸವನ್ನು ಮಾಡಬಹುದು ಅಲ್ಲಿ ನೀವು ಆವರ್ತನವನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೀರಿ ಮತ್ತು ಜಿ ಪ್ರೈಮ್ ಮತ್ತು ಜಿ ಡಬಲ್ ಪ್ರೈಮ್ ಅನ್ನು ನೀವು ವಿಧಿಸಲಾದ ಒತ್ತಡದ ಪರಿಮಾಣದ ಕಾರ್ಯವಾಗಿ ಗಮನಿಸುತ್ತೀರಿ ಇದು ಆಂಪ್ಲಿಟ್ಯೂಡ್ ಸ್ವೀಪ್ ನ ಒಂದು ವಿಶಿಷ್ಟ ಪ್ರಕರಣವಾಗಿದೆ ಇಲ್ಲಿ ಮಗೆ ಗಾಮಾ ಇದೆ ಈ ರೀತಿಯ ನಡವಳಿಕೆಯನ್ನು ಹೊಂದಿರಬಹುದು ಆದ್ದರಿಂದ ಇದು ಜಿ ಪ್ರೈಮ್ ಮತ್ತು ನೀವು ನೋಡುವುದು ಈ ವಕ್ರರೇಖೆಯಲ್ಲಿ ನಾನು ಜಿ ಡಬಲ್ ಪ್ರೈಮ್ ಅನ್ನು ಸಹ ಪ್ಲಾಟ್ ಮಾಡಬಹುದೆಂದು ನೋಡೋಣ ಆದ್ದರಿಂದ ಇದು ಜಿ ಪ್ರೈಮ್ ಮತ್ತು ಇದು ಜಿ ಡಬಲ್ ಪ್ರೈಮ್ ಆಗಿದೆ ಈ ರೀತಿಯ ವಕ್ರರೇಖೆಯನ್ನು ಆಂಪ್ಲಿಟ್ಯೂಡ್ ಸ್ವೀಪ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಇಲ್ಲಿ ನೋಡುತ್ತಿರುವುದು ಒಂದು ನಿರ್ದಿಷ್ಟ ಒತ್ತಡವನ್ನು ಮೀರಿ ನಿಮ್ಮ ಜಿ ಪ್ರೈಮ್ ಕಡಿಮೆಯಾಗುತ್ತದೆ ಎಂದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಜಿ ಪ್ರೈಮ್ ಸ್ಥಿರವಾಗಿರುತ್ತದೆ ಮತ್ತು ಒಂದು ನಿರ್ದಿಷ್ಟ ಒತ್ತಡವನ್ನು ಮೀರಿದಾಗ ಜಿ ಪ್ರೈಮ್ ಕಡಿಮೆಯಾಗುತ್ತದೆ ಹಾಗು ಜಿ ಪ್ರೈಮ್ ನ ನಿರ್ದಿಷ್ಟ ಮೌಲ್ಯಕ್ಕಿಂತ ಜಿ ಡಬಲ್ ಪ್ರೈಮ್ ಕಡಿಮೆ ಇದ್ದು ಈಗ ಹೆಚ್ಚಳವಾಗುತ್ತದೆ ಇದು ಏಕೆ ಸಂಭವಿಸಬೇಕು ಅಥವಾ ಏಕೆ ಇದು ಹೇಗೆ ಸಂಭವಿಸಬಹುದು ನಿಮ್ಮ ಜಿ ಪ್ರೈಮ್ ಮೌಲ್ಯವು ಕಡಿಮೆಯಾಗುತ್ತಿದೆ ಮತ್ತು ಅದರ ಪರಿಣಾಮವಾಗಿ ಜಿ ಡಬಲ್ ಪ್ರೈಮ್ ಹೆಚ್ಚಾಗುತ್ತಿರುವುದರಿಂದ ವಸ್ತುವು ಹೆಚ್ಚು ಹೆಚ್ಚು ಸ್ನಿಗ್ಧತೆಯನ್ನು ಪಡೆಯುತ್ತಿದೆ ಎಂಬ ಪರಿಣಾಮವಾಗಿ ನಿಮ್ಮ ನೆಟ್ವರ್ಕ್ ಒಂದು ನಿರ್ದಿಷ್ಟ ಒತ್ತಡವನ್ನು ಮೀರಲು ಪ್ರಾರಂಭಿಸುತ್ತಿದೆ ಎಂದು ಇದು ಸೂಚಿಸುತ್ತದೆ ಈ ಪ್ರಯೋಗವನ್ನು ಆಂಪ್ಲಿಟ್ಯೂಡ್ ಸ್ವೀಪ್ ಪ್ರಯೋಗ ಎಂದು ಕರೆಯಲಾಗುತ್ತದೆ ನೀವು ಆಂಪ್ಲಿಟ್ಯೂಡ್ ಸ್ವೀಪ್ ನ ಜೊತೆಗೆ ಸಮಯ ಸ್ವೀಪ್ ಯನ್ನು ಹೊಂದಬಹುದು ಜೆನೆರೇಷನ್ ಚಲನಶಾಸ್ತ್ರವನ್ನು ಪತ್ತೆಹಚ್ಚಲು ಇದನ್ನು ಬಳಸಲಾಗುತ್ತದೆ ಮತ್ತು ಅಂತಿಮವಾಗಿ ನೀವು ವೇಗ ಅವಲಂಬಿತ ಸ್ನಿಗ್ಧತೆ ಮಾಪನವನ್ನು ಮಾಡಬಹುದು ನಾನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ರಿಯೊಲೊಜಿ ಅನ್ನು ಅಧ್ಯಯನ ಮಾಡಲು ಮಾದರಿಯನ್ನು ತಯಾರಿಸಲು ಕೆಲವು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಘನ ಅಂಗಾಂಶಗಳನ್ನು ನಿರ್ವಹಿಸುತ್ತಿದ್ದರೆ ಮೂಳೆಯನ್ನು ನೀವು ಈ ಆಕಾರಕ್ಕೆ ಕತ್ತರಿಸುವುದನ್ನು ನೋಡುವುದು ಸುಲಭ ಎಂದು ಹೇಳೋಣ ಈ ಡಿಸ್ಕ್ ನಿಜವಾಗಿಯೂ ಕೆಳಗಿನ ತಟ್ಟೆಯ ಆಕಾರ ಮತ್ತು ಗಾತ್ರಕ್ಕೆ ಹೊಂದಿಕೆಯಾಗಬೇಕು ಇದು ನಿಜವಾಗಿಯೂ ಐದರಿಂದ ಇಪ್ಪತೈದು ಮಿಲಿಮೀಟರ್ ವ್ಯಾಸದ ಮಾದರಿಗಳಿಂದ ಸರಿಯಾಗಿ ಲಂಗರು ಹಾಕಲ್ಪಟ್ಟಿದೆ ಮತ್ತು ಇದು ಶೂನ್ಯ ದಶಮಾಂಶ ಒಂದರಿಂದ ಐದು ಮಿಲಿಮೀಟರ್ ದಪ್ಪವನ್ನು ಹೊಂದಿರುತ್ತದೆ ದ್ರವ ಮಾದರಿಗಳನ್ನು ಉಪಯೋಗಿಸಲು ಹೆಚ್ಚು ಕಷ್ಟ ಅವುಗಳ ಎತ್ತರವನ್ನು ಒಂದು ಮಿಲಿಮೀಟರ್ ಗೆ ಸೀಮಿತಗೊಳಿಸಬೇಕು ಏಕೆಂದರೆ ನೀವು ಹೆಚ್ಚಿನ ಪ್ರಮಾಣದ ದ್ರವವನ್ನು ಹಾಕಿದರೆ ಅದು ಪಾರ್ಶ್ವವಾಗಿ ಹರಿಯಬಹುದು ಮತ್ತು ಅದನ್ನು ಮಾಡಲು ಬಯಸುವುದಿಲ್ಲ ಉದಾಹರಣೆಗೆ ಜೆಲ್ಲಿಂಗ್ ಅಧ್ಯಯನಕ್ಕಾಗಿ ನೀವು ಸಮಯ ಸ್ವೀಪ್ ನ ಪ್ರಯೋಗಗಳನ್ನು ಮಾಡುವಾಗ ಇಡೀ ಜೆಲ್ ಅನ್ನು ಆರಂಭದಲ್ಲಿ ನೇರವಾಗಿ ರಿಯೋಮೀಟರ್ ಪ್ಲೇಟ್ ಗಳ ನಡುವೆ ಮತ್ತು ಆರಂಭದಲ್ಲಿ ಟಾಪ್ ಕೋನ್ ಪ್ಲೇಟ್ ರಿಯೋಮೀಟರ್ ಅನ್ನು ನೇರವಾಗಿ ಜೆಲ್ ನೊಂದಿಗೆ ಸಂಪರ್ಕಿಸದೆ ರಚಿಸಬೇಕಾಗುತ್ತದೆ ಆದ್ದರಿಂದ ಜೆಲ್ ಒತ್ತಡರಹಿತ ಸಂರಚನೆಯ ಅಡಿಯಲ್ಲಿ ರೂಪುಗೊಳ್ಳುತ್ತದೆ ತದನಂತರ ನೀವು ನಿಧಾನವಾಗಿ ಮೇಲಿನ ತಟ್ಟೆಯನ್ನು ಜೆಲ್ ಮೇಲೆ ತಳ್ಳುತ್ತೀರಿ ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಮಾದರಿಯನ್ನು ಸ್ಥಾನದಲ್ಲಿಡಲು ಸ್ವಲ್ಪ ಸಂಕೋಚಕ ಬಲವನ್ನು ಬೀರಬೇಕು ಮತ್ತು ನಂತರ ನೀವು ನಿಮ್ಮ ಪ್ರಯೋಗವನ್ನು ಮಾಡಬಹುದು ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ಕೊಲ್ಲಾಜೆನ್ ನೆಟ್ವರ್ಕ್ ಗಳ ನಡವಳಿಕೆಯನ್ನು ಅಧ್ಯಯನ ಮಾಡಲು ಸಾಕಷ್ಟು ಸಮಯವನ್ನು ಕಳೆದಿದ್ದೇನೆ ಆದ್ದರಿಂದ ನಾವು ಗಮನಿಸಿದ ಕೆಲವು ಪ್ರಾಯೋಗಿಕ ಅವಲೋಕನಗಳು ಯಾವುವು ಪ್ರಯೋಗಗಳಿಂದ ಮಾಡಿದ ಒಂದು ಅವಲೋಕನವೆಂದರೆ ಏಕಾಗ್ರತೆಯ ಹಕ್ಕನ್ನು ಅವಲಂಬಿಸಿರುವುದು ನಾನು ಪ್ರಮಾಣವನ್ನು ಹೊಂದಿದ್ದರೆ ಮತ್ತು ನಾನು ಜಿ ಪ್ರೈಮ್ ಮೌಲ್ಯವನ್ನು ರೂಪಿಸುತ್ತಿದ್ದರೆ ನಾನು ಈ ರೀತಿಯ ಅಳತೆಗಳನ್ನು ಹೊಂದಿರುತ್ತೇನೆ ಆದರೆ ಜಿ ಪ್ರೈಮ್ ಪ್ರಮಾಣ ಘನವಾಗಿ ಮಾಪನ ಮಾಡುತ್ತದೆ ಇತರ ಬಯೋಪಾಲಿಮರ್ ನೆಟ್ವರ್ಕ್ ಗಳಿಗಾಗಿ ನೀವು ಈ ಜಿ ಪ್ರೈಮ್ ಅನ್ನು ಇನ್ನೂ ಸಿ ಅನ್ನು ಎಕ್ಸ್ ನ ಪವರ್ ಗೆ ಅಳೆಯಬಹುದು ಅಲ್ಲಿ ಎಕ್ಸ್ ಎರಡು ಮತ್ತು ಮೂರರ ನಡುವೆ ಯಾವುದೇ ಮೌಲ್ಯವನ್ನು ಹೊಂದಿರಬಹುದು ಜಿ ಪ್ರೈಮ್ ಮೌಲ್ಯಗಳು ಬದಲಾಗುವ ನಾನ್ ಕ್ರಾಸ್ಡ್ ಲಿಂಕ್ಡ್ ಕೊಲ್ಲಾಜೆನ್ ನೆಟ್ವರ್ಕ್ ಗಳ ಒತ್ತಡದ ವರ್ತನೆಯನ್ನು ನೀವು ಗಮನಿಸಬಹುದು ಆದ್ದರಿಂದ ನಾನು ಜಿ ಪ್ರೈಮ್ ಅನ್ನು ಸ್ಟ್ರೈನ್ ನ ಕಾರ್ಯವಾಗಿ ನಿರ್ದಿಷ್ಟ ಸ್ಟ್ರೈನ್ ಮೀರಿ ಈ ಹೆಚ್ಚಳ ಮತ್ತು ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಈ ಕರ್ವ್ ಮೇಲಕ್ಕೆ ಚಲಿಸುತ್ತದೆ ಆದ್ದರಿಂದ ಇದು ಸ್ಟ್ರೈನ್ ಗಟ್ಟಿಯಾಗುವುದು ಮತ್ತು ನಾವು ಹೆಚ್ಚು ವಿವರವಾಗಿ ಚರ್ಚಿಸಿದಂತೆ ಈ ರೀತಿಯ ಸ್ಟ್ರೈನ್ ಗಟ್ಟಿಯಾಗಿಸುವ ನಡವಳಿಕೆಯು ನೀವು ಬಲವನ್ನು ಬೀರುವ ದಿಕ್ಕಿನಲ್ಲಿ ಪ್ರತ್ಯೇಕ ಫೈಬ್ರಿಲ್ ಗಳ ಜೋಡಣೆಯಿಂದ ಪ್ರಚೋದಿಸಲ್ಪಡುತ್ತದೆ ಆದಾಗ್ಯೂ ಈ ಸಂದರ್ಭಗಳಲ್ಲಿ ಅದು ಹೊಸ ದಿಕ್ಕಿನೊಂದಿಗೆ ಹೊಂದಾಣಿಕೆ ಮಾಡಿದ ನಂತರ ನೆಟ್ವರ್ಕ್ ಅದರ ಮೂಲ ಸಂರಚನೆಯನ್ನು ಮರಳಿ ಪಡೆಯುವುದಿಲ್ಲ ಅದು ನಿಜವಾಗಿಯೂ ನೆಟ್ವರ್ಕ್ ಅನ್ನು ಮೀರುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಏನು ಮಾಡಬೇಕು ವಸ್ತುವು ವಿರೂಪತೆಯನ್ನು ಹೊಂದಿದ್ದು ಮತ್ತು ನಂತರ ನೀವು ನೆಟ್ವರ್ಕ್ ಅನ್ನು ರಿಲ್ಯಾಕ್ಸ್ ಮಾಡಿದಾಗ ಆ ವಿರೂಪತೆಯು ಬಿಡುಗಡೆಯಾಗುತ್ತದೆ ಏಕೆಂದರೆ ಅದು ಅದರ ಮೂಲ ಸಂರಚನೆಗೆ ಹಿಂತಿರುಗುತ್ತದೆ ಈಗ ಒಂದು ವಿಷಯವೆಂದರೆ ರೇಖಾತ್ಮಕವಲ್ಲದ ಗಟ್ಟಿಯಾಗುವಿಕೆ ನಮಗೆ ಏಕೆ ಬೇಕು ಈ ನೆಟ್ವರ್ಕ್ ಗಳ ರೇಖಾತ್ಮಕವಲ್ಲದ ಗಟ್ಟಿಯಾಗುವಿಕೆಯ ಪ್ರಾಯೋಗಿಕ ಪ್ರಸ್ತುತತೆ ಏನು ಒಂದು ವಿಷಯವೆಂದರೆ ಅಂಗಾಂಶಗಳಿಗೆ ಬಲವನ್ನು ಒಡ್ಡಿದಾಗ ಅದು ಏನು ಮಾಡುತ್ತದೆ ಎಂದರೆ ನೆಟ್ವರ್ಕ್ ಗಟ್ಟಿಯಾಗಿ ಮತ್ತು ಗಟ್ಟಿಯಾಗುತ್ತದೆ ಅಂದರೆ ಕೋಶಕ್ಕೆ ವಿರೂಪಗೊಳ್ಳುವುದು ಕಷ್ಟ ಇದು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಲೋಡ್ ಆಗುವ ಪರಿಣಾಮವಾಗಿ ಅಂಗಾಂಶವು ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಆದರೆ ಅದು ಅದರ ಮೂಲ ಸ್ಥಾನವನ್ನು ಮರಳಿ ಪಡೆಯುತ್ತದೆ ಆದ್ದರಿಂದ ರೇಖಾತ್ಮಕವಲ್ಲದ ಗಟ್ಟಿಯಾಗುವುದನ್ನು ನಿಜವಾಗಿಯೂ ಸ್ಥಿತಿಯನ್ನು ರಕ್ಷಿಸುತ್ತದೆ ಇದರೊಂದಿಗೆ ನಾನು ಈ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ ಮುಂದಿನ ತರಗತಿಯಲ್ಲಿ ಒಂದೇ ಪ್ರೋಟೀನ್ ನ ಮಟ್ಟದಲ್ಲಿ ರೇಖಾತ್ಮಕವಲ್ಲದ ಬಿಗಿತವನ್ನು ಹೇಗೆ ಎನ್ಕೋಡ್ ಮಾಡಬಹುದು ಎಂಬುದನ್ನು ನಾವು ನೋಡಲಿದ್ದೇವೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು